ಡಿಸಾಸ್ಟರ್ ರಿಕವರಿ ಮತ್ತು ಬಿಲ್ಡ್ ಬ್ಯಾಕ್ ಬೆಟರ್ ಕೋರ್ಸ್ಗೆ ಸುಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ಐಐಟಿ ರೂರ್ಕಿಯ ಆರ್ಕಿಟೆಕ್ಚರ್ ಮತ್ತು ಪ್ಲಾನಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕ ಇಂದು EL ಸಾಲ್ವಡಾರ್ನಲ್ಲಿ ಪ್ರಗತಿಶೀಲ ವಸತಿಗಳ ಸಂದರ್ಭದಲ್ಲಿ ವಿಶೇಷವಾಗಿ ಬಿಲ್ಡ್ ಬ್ಯಾಕ್ ಬೆಟರ್ ಬಗ್ಗೆ ನಾವು ಚರ್ಚಿಸಲಿದ್ದೇವೆ ಮೈಕಲ್ ಲಿಯಾನ್ಸ್ ಮತ್ತು ಥಿಯೋ ಸ್ಕಿಲ್ಡರ್ಮ್ಯಾನ್ ಮತ್ತು ಕ್ಯಾಮಿಲ್ಲೊ ಬೊವಾನೊ ಸಂಪಾದಿಸಿದ ಬಿಲ್ಡ್ ಬ್ಯಾಕ್ ಬೆಟರ್ನಲ್ಲಿ ಸಂಕಲಿಸಲಾದ ಪ್ರಮುಖ ಅಧ್ಯಾಯಗಳಲ್ಲಿ ಇದು ಕೂಡ ಒಂದಾಗಿದೆ ಮತ್ತು ಅಭ್ಯಾಸದ ಕಡೆಯಿಂದ ಅವರು ಅಭ್ಯಾಸದಿಂದ ಎಲ್ಲಾ ಪಾಠಗಳನ್ನು ಹೇಗೆ ತಂದರು ಮತ್ತು ಇಲ್ಲಿಯೇ ಕಾರ್ಮೆನ್ ಫೆರರ್ ಕ್ಯಾಲ್ವೊ ಅವರು ಕಾನ್ಸೆಪ್ಸಿಯಾನ್ ಹೆರೆರೋಸ್Concepción Herreros ಮತ್ತು ತೋಮಸ್ ಮಾತಾ ಅವರೊಂದಿಗೆ ಸಂಪಾದಿಸಿದ್ದಾರೆ ಆದ್ದರಿಂದ ಇದು ಒಂದು ಅಧ್ಯಾಯವಾಗಿದೆ L ಸಾಲ್ವಡಾರ್ನಲ್ಲಿ 2001 ರ ಭೂಕಂಪದ ನಂತರ ಹೇಗೆ ಪುನರ್ನಿರ್ಮಾಣ ಚಟುವಟಿಕೆಗಳು ಹೇಗೆ ಪ್ರಾರಂಭವಾದವು ಮತ್ತು ಅವು ಯಾವ ಪ್ರಕ್ರಿಯೆಗಳನ್ನು ಜಾರಿಗೆ ತಂದಿವೆ ಮತ್ತು ಅದಕ್ಕಾಗಿ ನಾವು ಮರಳಿ ತೆಗೆದುಕೊಳ್ಳುತ್ತಿರುವ ಕಲಿಕೆಗಳು ಯಾವುವು ಎಂಬುದರ ಕುರಿತು ನಾನು ಚರ್ಚಿಸಲಿದ್ದೇನೆ ಇತರ ಅಭ್ಯಾಸಗಳನ್ನು ಮತ್ತು ಆ ಪ್ರದೇಶದಲ್ಲಿ ತಿಳಿಸಲಾಗಿದೆ ಮತ್ತು ಇದು ನಮಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಮತ್ತು ಸಮುದಾಯದ ಭಾಗವಹಿಸುವಿಕೆ ಮತ್ತು ಹೇಗೆ ಬಹಳ ಪ್ರಸ್ತುತವಾಗಿದೆ ಎಂಬ ಕೆಲವು ರೀತಿಯ ಮಾರ್ಗದರ್ಶನವನ್ನು ಸಹ ನೀಡುತ್ತದೆ ಮತ್ತು ಭಾಗವಹಿಸುವಿಕೆಯ ಹಂತಗಳು ಯಾವುವು ಮತ್ತು ಪ್ರತಿ ಸಂಸ್ಥೆಗಳ ಪಾತ್ರಗಳು ಯಾವುವು ಮತ್ತು ಭಾಗವಹಿಸುವಿಕೆ ಪಾಲುದಾರಿಕೆ ಮತ್ತು ಅದರ ಸಮನ್ವಯ ಮತ್ತು ಮೇಲ್ವಿಚಾರಣೆಯೂ ಇದೆ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ಒಟ್ಟಾಗಿ ಯೋಜನೆಯ ನಿರ್ವಹಣೆಯ ಪ್ರಕಾರಕ್ಕೆ ಹಾಕಲಾಗುತ್ತದೆ ನಿಮ್ಮಲ್ಲಿ ಅನೇಕರು ಕನಿಷ್ಠ ಏಷ್ಯಾದ ಭೌಗೋಳಿಕ ಪ್ರದೇಶಗಳಿಂದ ನಿಮ್ಮಲ್ಲಿ ಹಲವರು L ಸಾಲ್ವಡಾರ್ ಬಗ್ಗೆ ಕೇಳಿಲ್ಲ ಮಧ್ಯ ಅಮೆರಿಕದ ಅತ್ಯಂತ ಚಿಕ್ಕ ದೇಶ ಯಾವುದು L ಸಾಲ್ವಡಾರ್ನ ಸುಮಾರು 48 ನಿವಾಸಿಗಳು ಬಡತನದಲ್ಲಿ ಅಥವಾ ತೀವ್ರ ಬಡತನದಲ್ಲಿ ವಾಸಿಸುತ್ತಿದ್ದಾರೆ ಆದ್ದರಿಂದ ನೀವು ಉತ್ತರ ಅಮೆರಿಕಾದಿಂದ ನೋಡಿದರೆ ಎಲ್ ಸಾಲ್ವಡಾರ್ ಇಲ್ಲಿ ಬರುತ್ತದೆ ಮತ್ತು ಅಮೆರಿಕ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಬಹಳ ವೈವಿಧ್ಯಮಯವಾಗಿದೆ ಎಂದು ನಿಮ್ಮಲ್ಲಿ ಹಲವರು ಅರ್ಥಮಾಡಿಕೊಳ್ಳಬೇಕು ಉತ್ತರ ಅಮೆರಿಕಾದಲ್ಲಿಯೂ ಸಹ ಬಹಳ ದೊಡ್ಡ ವೈವಿಧ್ಯತೆ ಇತ್ತು ಮತ್ತು ದೊಡ್ಡ ಸವಾಲುಗಳಿವೆ ಅಸ್ತಿತ್ವದಲ್ಲಿದೆ ಉತ್ತರ ಅಮೆರಿಕಾದ ಪ್ರದೇಶದಲ್ಲಿ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಅವರು ಶ್ರೀಮಂತ ಗಣಿಗಾರಿಕೆ ವಲಯ ಮತ್ತು ಶ್ರೀಮಂತ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದ್ದರೂ ಅವುಗಳು ವಿವಿಧ ಸವಾಲುಗಳೊಂದಿಗೆ ಅಸಮಾನವಾಗಿ ವಿತರಿಸಲ್ಪಟ್ಟಿವೆ ವಿಶೇಷವಾಗಿ ದಕ್ಷಿಣ ಅಮೆರಿಕಾದ ಗುಹೆಗಳಲ್ಲಿ ಸಾಮಾನ್ಯವಾಗಿ ಭೂಕಂಪನ ಪ್ರದೇಶ ಇತರ ತರಗತಿಗಳಲ್ಲಿ ನಾವು ಪೆರುವಿನ ಸಂದರ್ಭದಲ್ಲಿಯೂ ಚರ್ಚಿಸಿದ್ದೇವೆ ಅದನ್ನು ಹೇಗೆ ವ್ಯವಹರಿಸಲಾಗಿದೆ ಮತ್ತು ಇಂದು ನಾವು L ಸಾಲ್ವಡಾರ್ ಬಗ್ಗೆ ಚರ್ಚಿಸಲಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ವಿಪತ್ತು 2001 ಮತ್ತು ಇದು 200000 ಕ್ಕೂ ಹೆಚ್ಚು ಮನೆಗಳನ್ನು ನಾಶಪಡಿಸುತ್ತಿದೆ ಮತ್ತು ಈಗಾಗಲೇ ನಿಮಗೆ ತಿಳಿದಿರುವ ಅಸ್ತಿತ್ವದಲ್ಲಿರುವ ವಸತಿ ಕೊರತೆಯ ದುರ್ಬಲ ಅಂಶವೂ ಇದೆ ಜೊತೆಗೆ ಭೂಕಂಪವು ಅದನ್ನು ಸೇರಿಸುತ್ತದೆ ಆದ್ದರಿಂದ ಈ ಅಸ್ತಿತ್ವದಲ್ಲಿರುವ ಕೊರತೆಗಳು ಅಸ್ತಿತ್ವದಲ್ಲಿರುವ ದುರ್ಬಲತೆಗಳು ಯಾವುವು 78 ರಿಂದ 92 ರವರೆಗೆ ಬಹಳ ಕ್ರೂರಆ೦ತರೀಕ ಯುದ್ದ ಇತ್ತು ಅದು 125000 ಕ್ಕೂ ಹೆಚ್ಚು ಜನರನ್ನು ಕೊಂದಿದೆ ಮತ್ತು ನೀವು ಅಂತರ್ಯುದ್ಧದ ಬಗ್ಗೆ ಮಾತನಾಡುತ್ತಿರುವ ಕ್ಷಣ ಅದು ಆರ್ಥಿಕತೆ ಮತ್ತು ಪ್ರಮುಖ ಮೂಲಸೌಕರ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ 1986 ರಲ್ಲಿ ನಂತರ ಮತ್ತೊಮ್ಮೆ ತೀವ್ರ ಭೂಕಂಪವು ಸ್ಯಾನ್ ಸಾಲ್ವಡಾರ್ ಅನ್ನು ಹೊಡೆದಿದೆ 40 ಸಾವಿರಕ್ಕೂ ಹೆಚ್ಚು ಮನೆಗಳು ನಾಶವಾದವು ಮತ್ತು 2001 ಮತ್ತು 1998 ರ ಮೊದಲು ಈ ಮಿಚ್ ಚಂಡಮಾರುತವು 250 ಜನರನ್ನು ಕೊಂದು ಗಂಭೀರವಾದ ಪ್ರವಾಹವನ್ನು ಉಂಟುಮಾಡಿದೆ ಮತ್ತು ಸಂಘರ್ಷದ ನಂತರದ ಮರುಸಂಘಟನೆಯ ಪ್ರಕ್ರಿಯೆಯ ಅತ್ಯಂತ ಯಶಸ್ವಿ ಅನುಭವಗಳ ಮೇಲೆ ಪರಿಣಾಮ ಬೀರಿದೆ ಆದ್ದರಿಂದ 2001 ರಲ್ಲಿ ಮತ್ತೊಮ್ಮೆ ಇದು ಒಂದು ದೊಡ್ಡ ಭೂಕಂಪನ ಸಂಭವಿಸಿತು ಇದು 30 ದಿನಗಳ ಅವಧಿಯಲ್ಲಿ ಪರಿಣಾಮ ಬೀರಿತು ಇದು ರಿಕ್ಟರ್ ಮಾಪಕದಲ್ಲಿ 6 6 ಪಾಯಿಂಟ ದಾಖಲಾಗಿದೆ ಮತ್ತು ಸುಮಾರು 85 ರಾಷ್ಟ್ರೀಯ ಭೂಪ್ರದೇಶವು ಪ್ರಭಾವಕ್ಕೆ ಒಳಗಾಗಿದೆ ಮತ್ತು ಈಗ ನೀವು ಇಲ್ಲಿ ನೋಡಬಹುದು ಬಹು ಅನಾಹುತವಿದೆ ಗುಡ್ಡಗಾಡು ಪ್ರದೇಶಗಳು ಪರ್ವತ ಪ್ರದೇಶಗಳು ನೀವು ಭೂಕುಸಿತವನ್ನು ನೋಡಬಹುದು ಅದರೊಂದಿಗೆ ಭೂಕಂಪಗಳು ಮಾತ್ರವಲ್ಲದೆ ನೆಲವು ಚಲಿಸುತ್ತಿದೆ ಇನ್ನೊಂದು ಬದಿಯಲ್ಲಿ ಗುಡ್ಡಗಳ ಭೂಕುಸಿತಗಳಿವೆ ನೀವು ಮತ್ತೆ ಚಂಡಮಾರುತಗಳನ್ನು ಹೊಂದಿವೆ ಆದ್ದರಿಂದ ಇದು L ಸಾಲ್ವಡಾರ್ ಭೂಗೋಳದಲ್ಲಿ ಅಸ್ತಿತ್ವದಲ್ಲಿದ್ದ ಬಹು ಅಪಾಯದ ವಿದ್ಯಮಾನವಾಗಿದೆ ಮತ್ತು ಒಂದು ಭೂಕಂಪದ ನಂತರ ಸ್ಪಷ್ಟವಾಗಿ ಅನೇಕ ಎನ್ಜಿಒಗಳು ಚಿತ್ರದಲ್ಲಿ ಬರುತ್ತವೆ ಮತ್ತು ಅವರು ತಮ್ಮ ಸಹಾಯ ಹಸ್ತ ಅಥವಾ ಬೆಂಬಲ ಅಥವಾ ತಾಂತ್ರಿಕ ಪರಿಣತಿ ಅಥವಾ ಒಂದು ರೀತಿಯ ಆರ್ಥಿಕ ಬೆಂಬಲವನ್ನು ನೀಡಲು ಬಯಸುತ್ತಾರೆ ಆದ್ದರಿಂದ ಇದು ಸಾಲ್ವಡೋರಾನ್ ರೆಡ್ ಕ್ರಾಸ್ ಜೊತೆಗೆ ಸ್ಪ್ಯಾನಿಷ್ ರೆಡ್ ಕ್ರಾಸ್ನಂತಹ ವಿಭಿನ್ನ ರೆಡ್ ಕ್ರಾಸ್ ಸಂಘಗಳ ಸಮಯವಾಗಿದೆ ಅವರು ರೆಡ್ ಕ್ರಾಸ್ ಅಸೋಸಿಯೇಷನ್ಗಳ ಜೊತೆ ಹೇಗೆ ಸಂಬಂಧ ಹೊಂದಿದ್ದಾರೆ ಅವರು ಹೇಗೆ ಪರಸ್ಪರ ಸಂಬಂಧ ಹೊಂದಿದ್ದಾರೆ ಅವರು ಇತರರಿಂದ ಕಲಿಯಬಹುದು ನಿಮಗೆ ತಿಳಿದಿದೆ ಅವರು ಈಗಾಗಲೇ ಪ್ರಪಂಚದ ವಿವಿಧ ಭಾಗಗಳಿಂದ ಕಲಿತ ಅಭ್ಯಾಸಗಳು ಇವಾಗಿವೆ ಹಾಗಾಗಿಯೇ ಅವರು ಒಗ್ಗೂಡಿದ್ದಾರೆ ಮತ್ತು ಕೋರ್ ಹೌಸಿಂಗ್ ಪರಿಕಲ್ಪನೆಗಿಂತ ಹೆಚ್ಚಾಗಿ ಅವರು ಪ್ರಗತಿಪರ ವಸತಿಯನ್ನು ಪರಿಹಾರವಾಗಿ ಪ್ರಾರಂಭಿಸಿದರು ಏಕೆಂದರೆ ಅವರು ಕಲಿತದ್ದನ್ನು ವಿಭಿನ್ನ ಅನುಭವಗಳನ್ನು ಪರಿಗಣಿಸಿದ್ದಾರೆ ಮತ್ತು ಅಲ್ಲಿಯೇ ಅವರು ಪ್ರಗತಿಪರ ಪರಿಹಾರಗಳೊಂದಿಗೆ ಬಂದಿದ್ದಾರೆ ಆದ್ದರಿಂದ ಒಂದು ಪ್ರಗತಿಶೀಲ ವಿಧಾನ ಎಂದರೇನು ಇವುಗಳು ವಿವಿಧ ಹಂತಗಳಲ್ಲಿ ಹೆಚ್ಚುತ್ತಿರುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ ಮನೆಗಳಾಗಿವೆ ಸರಿ ಮತ್ತು ಅನೇಕ ಜನರು ಪ್ರಗತಿಪರ ವಸತಿಯೊಂದಿಗೆ ಕೋರ್ ಹೌಸ್ ವಿಧಾನವನ್ನು ಪಡೆಯುತ್ತಾರೆ ಕೋರ್ ಹೌಸ್ ವಿಧಾನದಲ್ಲಿ ನಾವು ಕೋರ್ ವಾಸಯೋಗ್ಯ ಘಟಕವನ್ನು ನೀಡುತ್ತೇವೆ ಮತ್ತು ನಂತರ ಜನರು ಅದನ್ನು ಸೇರಿಸುತ್ತಾರೆ ಆದ್ದರಿಂದ ನೀವು ಇಲ್ಲಿ ನೋಡಬಹುದಾದಂತಹ ಒಂದು ರೀತಿಯ ದೊಡ್ಡದನ್ನು ಮಾಡಲು ಅವರು ಪ್ರಯತ್ನಿಸುತ್ತಾರೆ ನೀವು ಕೆಲವು ಮೂಲಭೂತ ವಿಷಯಗಳನ್ನು ಒದಗಿಸುತ್ತೀರಾ ಮತ್ತು ನಂತರ ಜನರು ಅದನ್ನು ಸೇರಿಸುತ್ತಾರೆಯೇ ಎಂದು ನಿಮಗೆ ತಿಳಿದಿರುವಂತೆ ಇಲ್ಲಿ ಪ್ರಿಟ್ಜ್ಕರ್ ಪ್ರಶಸ್ತಿಯಲ್ಲಿರುವ ಅಲೆಜಾಂಡ್ರೊ ಅವರ ಕೆಲಸವನ್ನು ಚಿಲಿಯಲ್ಲಿ ನೀವು ನೋಡಬಹುದು ಆದ್ದರಿಂದ ಅದನ್ನು ಒದಗಿಸಲಾಗಿದೆ ಮತ್ತು ಜನರು ಹೆಚ್ಚುತ್ತಿರುವ ರೀತಿಯಲ್ಲಿ ಏನು ಮಾಡಿದ್ದಾರೆ ಈ ಸ್ಥಳಗಳನ್ನು ಹೇಗೆ ಮಾರ್ಪಡಿಸಲಾಗಿದೆ ಆದರೆ ಇಲ್ಲಿ ಒಬ್ಬರು ಅರ್ಥಮಾಡಿಕೊಳ್ಳಬೇಕು ಹೆಚ್ಚಳವು ಸುಮಾರು 100 ಪ್ರತಿಶತದಷ್ಟು ಹೆಚ್ಚಳವಾಗಿದೆ ಆದರೆ ಇದು ಸಾಧ್ಯವೋ ಇಲ್ಲವೋ ಏನೋ ಒಬ್ಬರು ಅದನ್ನು ನೋಡಬೇಕು ಆದರೆ ಪ್ರಗತಿಪರ ವಿಧಾನದಲ್ಲಿ ಇದು ಮೂಲ ವಾಸಸ್ಥಾನವು ಮನೆಯನ್ನು ದೊಡ್ಡದಾಗಿ ಮಾಡದೆ ಮನೆಯನ್ನು ಮುಗಿಸುವಂತೆ ಮಾಡುತ್ತದೆ ನಿಮಗೆ ತಿಳಿದಿರುವಂತೆ ಸಂಪೂರ್ಣ ರೀತಿಯಲ್ಲಿ ಇದು ಪ್ರಗತಿಶೀಲ ವಿಧಾನದ ಪ್ರಮುಖ ಅಂಶವಾಗಿದೆ ಮತ್ತು 2001 ರಲ್ಲಿ ಮೊದಲ ಭೂಕಂಪ ಸಂಭವಿಸಿದಾಗ ಸ್ಪ್ಯಾನಿಷ್ ರೆಡ್ಕ್ರಾಸ್ L ಸಾಲ್ವಡಾರ್ನಲ್ಲಿ ಭೂಕಂಪಗಳ ವಿಶೇಷ ಯೋಜನೆಯನ್ನು ರಚಿಸಿತು ಇದು ಸಾಲ್ವಡೋರಿಯನ್ ರೆಡ್ಕ್ರಾಸ್ನ ಕ್ರಿಯೆಯ ಯೋಜನೆಗೆ ಅನುಗುಣವಾಗಿ PETES ಅನ್ನು ಹೊಂದಿದೆ ಮತ್ತು ಮೂರು ಹಂತಗಳನ್ನು ಒಳಗೊಂಡಿದೆ ಒಂದು ತುರ್ತು ಹಂತ ಸ್ಥಿರೀಕರಣ ಮತ್ತು ಪುನರ್ವಸತಿ ಮತ್ತು ಮಾನವೀಯ ನೆರವು ಮತ್ತು ಚೇತರಿಕೆ ಮತ್ತು ಪುನರ್ನಿರ್ಮಾಣ ಹಂತವು ಅಂತಿಮ ಹಂತವಾಗಿದೆ ಆದ್ದರಿಂದ ತುರ್ತು ಹಂತದಲ್ಲಿ ಅದು ಮಾತನಾಡುತ್ತದೆ ಏಕೆಂದರೆ ಭೂಕಂಪ ಮತ್ತು ಭೂಕುಸಿತದ ನಂತರ ಅವಶೇಷಗಳನ್ನು ತೆಗೆಯುವುದು ಮತ್ತು ರಕ್ಷಣೆ ಮತ್ತು ಆರೋಗ್ಯ ಒದಗಿಸುವ ಪ್ರಥಮ ಚಿಕಿತ್ಸೆ ಸ್ಥಳಾಂತರಿಸುವಿಕೆ ಹುಡುಕಾಟ ಕೆಲವು ಕುಟುಂಬ ಪುನರೇಕೀಕರಣ ಆಹಾರ ವಸತಿ ಮೂಲಭೂತ ಅಗತ್ಯಗಳಂತಹ ಪರಿಹಾರ ವಿತರಣೆಯನ್ನು ತೆಗೆದುಕೊಳ್ಳಲಾಗಿದೆ ನೈರ್ಮಲ್ಯ ಪರಿಸ್ಥಿತಿಗಳು ಪರಿಹಾರ ಶಿಬಿರಗಳಲ್ಲಿ ಸಾಂಕ್ರಾಮಿಕ ಮತ್ತು ಸ್ಥಳೀಯ ರೋಗ ನಿಯಂತ್ರಣಗಳು ಆದ್ದರಿಂದ ಇದು ಸಂಪೂರ್ಣ ಭಾಗವು ತುರ್ತು ಹಂತಕ್ಕೆ ಕೊಡುಗೆ ನೀಡುತ್ತದೆ ಒಮ್ಮೆ ಜನರು ಕ್ರಮೇಣ ಮಾನವೀಯ ಹಂತವನ್ನು ಸ್ಥಿರಗೊಳಿಸುತ್ತಾರೆ ಮತ್ತು ಪುನರ್ವಸತಿ ಮಾಡುತ್ತಾರೆ ಇಲ್ಲಿ ಸ್ಥಳಾಂತರಗೊಂಡ ಜನಸಂಖ್ಯೆಯ ಮೂಲಭೂತ ಅಗತ್ಯಗಳನ್ನು ಆಶ್ರಯ ನೀರು ಮತ್ತು ನೈರ್ಮಲ್ಯ ಜೀವನೋಪಾಯ ಮತ್ತು ಮಾನಸಿಕ ಆರೋಗ್ಯಕ್ಕೆ ಮಾನಸಿಕ ಬೆಂಬಲವನ್ನು ಪೂರೈಸುವ ಜಾಗತಿಕ ಕಾರ್ಯತಂತ್ರಗಳು ಇಲ್ಲಿವೆ ಮತ್ತು ಚೇತರಿಕೆ ಮತ್ತು ಪುನರ್ನಿರ್ಮಾಣದ ಹಂತದಲ್ಲಿ ಇದು ಹಿಂದಿನ ಹಂತಕ್ಕೆ ಅನುಸರಣೆಯಾಗಿದೆ ಮತ್ತು ಈ ಹಂತವು ಮೂಲಸೌಕರ್ಯಗಳ ಮನೆಗಳನ್ನು ಪುನರ್ನಿರ್ಮಾಣ ಮಾಡಲು ಯೋಜನೆಗಳ ಗುರುತಿಸುವಿಕೆ ಮತ್ತು ವ್ಯಾಖ್ಯಾನವಾಗಿದೆ ಜೊತೆಗೆ ಸಮುದಾಯ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಯೋಜನೆಗಳು ಇವಾಗಿವೆ ಈಗ ಅವರು ಈ ರೀತಿ ಒಂದನ್ನು ಕಂಡುಕೊಂಡಿದ್ದಾರೆ ವಿವಿಧ ಹಸ್ತಕ್ಷೇಪ ತಂತ್ರಗಳು ಈ ರೆಡ್ಕ್ರಾಸ್ ಸಂಘಗಳ ಪಾಲುದಾರಿಕೆಯು ಹೇಗೆ ಒಟ್ಟಿಗೆ ತಂದಿದೆ ಮತ್ತು ಒಂದು ಗುತ್ತಿಗೆದಾರ ನಿರ್ಮಿತ ವಿಧಾನದೊಂದಿಗೆ ಪುನರ್ವಸತಿ ಮತ್ತು ಪ್ರಗತಿಪರರೊಂದಿಗೆ ಪುನರ್ನಿರ್ಮಾಣದ 2 ಆಯ್ಕೆಗಳನ್ನು ಅವರು ಹೊಂದಿದ್ದರು ವಸತಿ ವಿಧಾನ ಅವರು ಹೇಗೆ ಒಟ್ಟಿಗೆ ಬರುತ್ತಾರೆ ಮತ್ತು ಪ್ರಗತಿಪರ ವಿಧಾನದಲ್ಲಿ ಅದನ್ನು ಹೇಗೆ ಮಾಡುತ್ತಾರೆ ಒಂದು ಪುನರ್ನಿರ್ಮಾಣ ಪ್ರಕ್ರಿಯೆಯಲ್ಲಿ ಅವರು ಪ್ರಮುಖ ಅಂಶಗಳಲ್ಲಿ ಭಾಗವಹಿಸುವ ಅಂಶ ಒಂದನ್ನು ನೀಡಿದ್ದಾರೆ ಮತ್ತು ಸಮುದಾಯ ಮತ್ತು ಇದು ನಿರಂತರ ಪ್ರಕ್ರಿಯೆಯಾಗಿರಬೇಕು ಅವರು ಕಲಿತ ಪ್ರಮುಖ ಪಾಠವೆಂದರೆ ನೀವು ಕಲಿಸುವುದು ಮತ್ತು ನೀವು ದೂರ ಹೋಗುವುದು ಅಲ್ಲ ಅದು ನಿರಂತರ ಪ್ರಯತ್ನವಾಗಿರಬೇಕು ಒಬ್ಬರು ತಮ್ಮ ಸಾಮರ್ಥ್ಯವನ್ನು ಹೇಗೆ ಹೆಚ್ಚಿಸಬಹುದು ಮತ್ತು ಅದನ್ನು ಹೇಗೆ ತೆಗೆದುಕೊಳ್ಳಬಹುದು ನಿರಂತರ ವಿಧಾನ ಪರಿಸರ ಸಂರಕ್ಷಣೆ ಮತ್ತು ಸಾಂಸ್ಕೃತಿಕ ಅಂಶಗಳಿಗೆ ಸೂಕ್ಷ್ಮತೆ ಆದ್ದರಿಂದ ಇದು ಕೇವಲ ಈ ಪ್ರಗತಿಪರ ವಿಧಾನವನ್ನು ಮಾಡಲಿಲ್ಲ ಇದು ವಸತಿ ನಿರ್ಮಾಣದೊಂದಿಗೆ ಮಾತ್ರ ಕೊನೆಗೊಂಡಿಲ್ಲ ಆದರೆ ಮೂಲ ವಿನ್ಯಾಸವನ್ನು ಕಲ್ಪಿಸಲಾಗಿದೆ ಇದರಿಂದ ಬಳಕೆದಾರರು ತಮ್ಮ ಸಂಪನ್ಮೂಲಗಳು ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಅದನ್ನು ವಿಸ್ತರಿಸಬಹುದು ಮತ್ತು ಸುಧಾರಿಸಬಹುದು ಆದ್ದರಿಂದ ಸಂಪನ್ಮೂಲಗಳ ಮೇಲೆ ತಮ್ಮದೇ ಆದ ಕಾರ್ಯಸಾಧ್ಯತೆಗಳೊಂದಿಗೆ ಅವರು ಹೇಗೆ ವಿಸ್ತರಿಸಬಹುದು ಆದ್ದರಿಂದ ಈ ಪ್ರಗತಿಯಲ್ಲಿರುವ ವಸತಿ ವಿಧಾನದ ಕೆಲವು ಸಾಮಾನ್ಯ ಮಾರ್ಗದರ್ಶಿ ತತ್ವಗಳಿವೆ ಭೂಕಂಪದ ಮೊದಲು ಅವರು ಅಸ್ತಿತ್ವದಲ್ಲಿದ್ದ ಅದೇ ಭೂಮಿಯಲ್ಲಿ ಮನೆಗಳನ್ನು ನಿರ್ಮಿಸಲಾಗಿದೆ ಅವರು ಈ ಬಗ್ಗೆ ಯೋಚಿಸಬೇಕಾದ ಒಂದು ಕಾರಣವೆಂದರೆ ಮೊದಲನೆಯದಾಗಿ ಪ್ರವಾಹ ಅಥವಾ ಭೂಕುಸಿತದ ಅಪಾಯವಿಲ್ಲ ಎಂದು ಅವರು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಅವರು ಯಾವುದೇ ಭೂಮಿಯನ್ನು ಸಾಧ್ಯವಾದಷ್ಟು ಹತ್ತಿರದಲ್ಲಿದ್ದರೂ ಅವರು ಅದೇ ಭೂಮಿಯಲ್ಲಿ ಅಥವಾ ಕನಿಷ್ಠ ಹತ್ತಿರದ ಸಮೀಪದಲ್ಲಿ ನಿರ್ಮಿಸಬೇಕು ಎಂದು ಅವರು ಖಚಿತಪಡಿಸಿಕೊಳ್ಳಬೇಕು ಮತ್ತು ಕುಟುಂಬಗಳು ಭೂಮಿಯ ಮಾಲೀಕತ್ವವನ್ನು ಹೊಂದಿದ್ದವು ಏಕೆಂದರೆ ಈ ಅಂಶದಲ್ಲಿ ಪ್ರಮುಖ ಅಂಶ ಮತ್ತು ಗುಜರಾತ್ ಚೇತರಿಕೆಯು ಕ್ಯಾಥೋಲಿಕ್ ಪರಿಹಾರ ಸೇವೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ ಏಕೆಂದರೆ ಅವರು ತಮ್ಮ ಸ್ವಂತ ಭೂಮಿಯಲ್ಲಿ ವಸತಿಗಳನ್ನು ಹೇಗೆ ನಿರ್ವಹಿಸುತ್ತಾರೆ ಏಕೆಂದರೆ ಮೊದಲನೆಯದಾಗಿ ಮಾಲೀಕತ್ವದ ಅರ್ಥವನ್ನು ಉಳಿಸಿಕೊಳ್ಳಲಾಗಿದೆ ಭೂಕಂಪನ ಪ್ರತಿರೋಧದ ಪ್ರಮುಖ ಭಾಗವೆಂದರೆ ಇದು ಭೂಕಂಪ ನಿರೋಧಕ ಕಟ್ಟಡವಾಗಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಮತ್ತು ಅದು ಕುಸಿದು ಬೀಳದೆ ಭೂಕಂಪವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಆದ್ದರಿಂದ ಯಾವುದೇ ಮಾನವ ಜೀವಕ್ಕೆ ಹಾನಿಯಾಗದಂತೆ ಮತ್ತು ಉಂಟಾದ ಹಾನಿಯನ್ನು ಬಳಕೆದಾರರೇ ಸರಿಪಡಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಇದನ್ನು ಕನಿಷ್ಠ ಮಧ್ಯಸ್ಥಿಕೆಗಳಿಂದ ಸರಿಪಡಿಸಬಹುದು ಮತ್ತು ಸಮುದಾಯವು ಅದನ್ನು ಸಾಧ್ಯವಾದಷ್ಟು ಬೇಗ ಸರಿಪಡಿಸಬಹುದು ಮತ್ತು ಪ್ರತಿ ಮನೆಗೆ ನಿರ್ಮಿಸಲಾದ ಪ್ರದೇಶವು ಸುಮಾರು 42 ಸ್ಕ್ವೇರ್ ಮೀಟರ್ ಮತ್ತು ಅದರಲ್ಲಿ 36 ಛಾವಣಿಯಾಗಿರುತ್ತದೆ ಹೊರಗೆ 6 ಸ್ಕ್ವೇರ್ ಮೀಟರ್ ಅಳತೆಯ ಮುಖಮಂಟಪದೊಂದಿಗೆ 3 ಕೊಠಡಿಗಳಾಗಿ ವಿಂಗಡಿಸಲಾಗಿದೆ ಆದ್ದರಿಂದ ಇದನ್ನು ಸಮುದಾಯಗಳು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವ ಸಹಭಾಗಿತ್ವದ ವಿಧಾನವನ್ನು ಅಳವಡಿಸಲಾಗಿದೆ ಆದ್ದರಿಂದ ಹೇಗಾದರೂ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತೇನೆ ಸಮುದಾಯವು ಹೇಗೆ ತೊಡಗಿಸಿಕೊಂಡಿದೆ ಮತ್ತು ಅದು ಹೇಗೆ ನಿರ್ಮಿಸಿದ ರೂಪ ಮತ್ತು ಯೋಜನಾ ನಿರ್ವಹಣೆ ಮತ್ತು ಸಮುದಾಯದ ಒಳಗೊಳ್ಳುವಿಕೆಗೆ ಸಂಬಂಧಿಸಿದೆ ಮನೆಯ ವಿನ್ಯಾಸದಿಂದ ಮನೆಯ ಪೂರ್ಣಗೊಳ್ಳುವವರೆಗೆ ಇಡೀ ಪ್ರಕ್ರಿಯೆಯಲ್ಲಿ ಅತ್ಯಗತ್ಯ ಇದೆ ಆದ್ದರಿಂದ 3 ಹಂತಗಳಿವೆ ಒಂದು ಮೊದಲ ಹಂತವು ರಚನಾತ್ಮಕ ಅಂಶಗಳ ಮೂಲ ನಿರ್ಮಾಣವಾಗಿದೆ ನಾವು ಯಾವುದೇ ರಚನಾತ್ಮಕ ಅಂಶಗಳ ಬಗ್ಗೆ ಮಾತನಾಡುತ್ತೇವೆ ಅವುಗಳೆಂದರೆ ಅಡಿಪಾಯಗಳು ಕಾಲಮ್ಗಳು ರಚನೆ ಅದರ ಮೂಲ ರಚನೆ ಮತ್ತು ನಂತರ ಸಮುದಾಯದೊಳಗಿನ ಪ್ರತಿಯೊಂದು ಕುಟುಂಬದ ಈ ವ್ಯಕ್ತಿಗಳು ಕೆಲವು ರೀತಿಯ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದ ಕೌಶಲ್ಯರಹಿತ ಕಾರ್ಮಿಕರ ಕೊಡುಗೆ ಮತ್ತು ಇದು ಭಾಗವಹಿಸುವಿಕೆಯನ್ನು ಹೆಚ್ಚಿಸಿದೆ ಮತ್ತು ಈಗ ಈ ಕ್ಷಣದಲ್ಲಿ ಸಮುದಾಯವು ತಮ್ಮ ಸ್ವಂತ ಮನೆಗಳನ್ನು ಮಾಡಲು ಕೆಲವು ರೀತಿಯ ಕೌಶಲ್ಯರಹಿತ ಕಾರ್ಮಿಕರನ್ನು ಒದಗಿಸಲು ಮುಂದೆ ಬರುತ್ತಿದೆ ಅಲ್ಲಿ ಅವರು ತಮ್ಮ ಸ್ವಂತ ಮನೆಯನ್ನು ಮಾಡುವ ಘನತೆಯನ್ನು ಅನುಭವಿಸುತ್ತಾರೆ ಎರಡನೇ ಹಂತದಲ್ಲಿ ಕೆಲವು ಸಾಮಗ್ರಿಗಳನ್ನು ಪೂರೈಸಿದ ಸಂಘಗಳಿವೆ ಉದಾಹರಣೆಗೆ ರೆಡ್ಕ್ರಾಸ್ ಉದಾಹರಣೆಗೆ ಟೊಳ್ಳಾದ ಕಾಂಕ್ರೀಟ್ ಬ್ಲಾಕ್ಗಳು ಅಥವಾ ಸ್ಥಳೀಯವಾಗಿ ಲಭ್ಯವಿಲ್ಲದ ಯಾವುದೇ ಇತರ ಸಾಮಗ್ರಿ ಮತ್ತು ವಿದ್ಯುತ್ ಸ್ಥಳೀಯ ತಾಂತ್ರಿಕ ತಂಡಗಳ ಮೂಲಕ ಅಗತ್ಯ ತಾಂತ್ರಿಕ ಸಲಹೆಯನ್ನು ಸಹ ಒದಗಿಸಿದೆ ಆದ್ದರಿಂದ ಸೈಟ್ ಮೇಲ್ವಿಚಾರಕರು ಮತ್ತು ಮತ್ತೆ ಸಾಮಗ್ರಿಗಳು ಸ್ಥಳೀಯವಾಗಿ ಲಭ್ಯವಿಲ್ಲದ ವಸ್ತುಗಳನ್ನು ರೆಡ್ಕ್ರಾಸ್ ಹೇಗೆ ಒದಗಿಸಿದೆ ಮತ್ತು ಮೂರನೇ ಹಂತ ನೀರು ಸರಬರಾಜು ಮತ್ತು ಮನೆಯ ಕೊಳಾಯಿ ವ್ಯವಸ್ಥೆಗಳನ್ನು ಪೂರ್ಣಗೊಳಿಸುವ ಬಗ್ಗೆ ಮಾತನಾಡುತ್ತಿದೆ ಮತ್ತು ಸೇವಾ ಕಾರ್ಯವಿಧಾನವು ಅದರ ಭಾಗವಾಗಿದೆ ಈಗ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಸಮುದಾಯದ ಭಾಗವಹಿಸುವಿಕೆಯನ್ನು ಹೇಗೆ ಸಂಪರ್ಕಿಸಲಾಗಿದೆ ಎಂದರೆ ಅವರು ಸಾಮಾಜಿಕ ಸಂಸ್ಥೆಗಳು ಸಮುದಾಯಗಳು ಸ್ಥಳೀಯ ಸಮುದಾಯಗಳನ್ನು ತಮ್ಮದೇ ಆದ ನೆಟ್ವರ್ಕ್ಗಳ ಮೂಲಕ ಸಂಪರ್ಕಿಸುವ ಬಗ್ಗೆ ಮಾತನಾಡಿದರು ಏಕೆಂದರೆ ರೆಡ್ಕ್ರಾಸ್ ಸಿಬ್ಬಂದಿ ಬೇರೆಡೆಯಿಂದ ಬರುತ್ತಾರೆ ಅಥವಾ ಸ್ಥಳೀಯ ಸಮುದಾಯಗಳೊಂದಿಗೆ ಪರಿಚಯವಿಲ್ಲದಿರಬಹುದು ಮತ್ತು ಅಲ್ಲಿಯೇ ಅಡೆಸ್ಕೊ ಒಂದು ರೀತಿಯ ಸಮುದಾಯ ಸಂಸ್ಥೆಯಾಗಿದೆ ಸ್ಥಳೀಯ ಸಮುದಾಯಗಳು ಮತ್ತು ಅದರಲ್ಲಿ ಬರುವ ಮತ್ತು ಕೆಲಸ ಮಾಡುವ ವಿವಿಧ NGO ಗಳ ನಡುವೆ ಒಂದು ರೀತಿಯ ಸಂಪರ್ಕ ಏರ್ಪಡಿಸುವ ಸಂಸ್ಥೆಯಾಗಿದೆ ಆ ಪ್ರಕ್ರಿಯೆಯಲ್ಲಿ ಸಮುದಾಯಗಳು ಈ ಏಜೆನ್ಸಿಗಳ ಮೇಲೆ ನಂಬಿಕೆಯನ್ನು ಸ್ಥಾಪಿಸುತ್ತವೆ ಅದು ವಾಸ್ತವವಾಗಿ ಮಾತುಕತೆ ನಡೆಸಬಹುದು ಮತ್ತು ಎರಡೂ ಗುಂಪುಗಳ ನಡುವೆ ಇಂಟರ್ಫೇಸ್ ಅನ್ನು ರಚಿಸಬಹುದು ಆದ್ದರಿಂದ ಅಂತಿಮವಾಗಿ ಸ್ಯಾನ್ ವಿಸೆಂಟೆಯಲ್ಲಿನ 14 ಸಮುದಾಯಗಳ ಸಂಪೂರ್ಣ ವಿಶ್ಲೇಷಣೆಯ ನಂತರ ಅವರು ಆ 14 ರೊಳಗೆ 9 ಸಮುದಾಯಗಳನ್ನು ಪುನರ್ನಿರ್ಮಾಣ ಪ್ರಕ್ರಿಯೆಗಾಗಿ ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ಈ ಪ್ರಗತಿಪರ ವಸತಿ ಯೋಜನೆ ಆಗಿದೆ ಮುಖ್ಯವಾಗಿ ಅವರು ಎರಡು ಪ್ರಮುಖ ಪುರಸಭೆಗಳಲ್ಲಿ ಆವರಿಸಿದ್ದಾರೆ ಒಂದು ಟೆಕೊಲುಕಾ ಮತ್ತು ವೆರಾಪಾಜ್ ಸ್ಯಾನ್ ವಿಸೆಂಟೆ ಇಲಾಖೆಯೊಳಗೆ ಮತ್ತು ಪ್ರತಿ ಸಮುದಾಯವು EL ಆರ್ಕೊ ಲಾನೊ ಗ್ರಾಂಡೆ El ಪುಯೆಂಟೆ ಸಾಂಟಾ ಕ್ರೂಜ್ ಡಿ ಪ್ಯಾರೈಸೊ ಸ್ಯಾನ್ ಪೆಡ್ರೊ ಸ್ಯಾಂಡ್ ಜೋಸ್ ಡಿ ಬೋರ್ಜಾಸ್ ನ್ಯೂವೊ ಓರಿಯೆಂಟೆ ಸ್ಯಾನ್ ಆಂಟೋನಿಯೊ ಜಿಬೋವಾ ಸ್ಯಾನ್ ಇಸಿಡ್ರೊ ಹೀಗೆ ಇವೆಲ್ಲವೂ ಸುಮಾರು 582 ಮನೆಗಳನ್ನು ಮುಕ್ತಾಯಗೊಳಿಸುತ್ತಿವೆ ಈಗ ಭೂ ಹಿಡುವಳಿಯೊಂದಿಗೆ ಮಾಡಬೇಕಾದ ಎಲ್ಲಾ ಸಮಸ್ಯೆಗಳು ಈಗಾಗಲೇ ಭೂಮಿಯ ಕಾನೂನು ಮಾಲೀಕರಾಗಿರುವ ಅಥವಾ ಭೂ ಮಾಲೀಕತ್ವದ ದಾಖಲೆಗಳನ್ನು ಹೊಂದಿರುವ ಜನರು ಈ ನಿರ್ದಿಷ್ಟ ಸಮುದಾಯಗಳನ್ನು ಪ್ರಕ್ರಿಯೆಗೊಳಿಸಲಾಗಿದೆ ಮತ್ತು ಈ ಸಮುದಾಯಗಳು ಟೌನ್ ಹಾಲ್ನಿಂದ ಸಹಾಯವನ್ನು ಪಡೆದಿವೆ ಮತ್ತು ವಕೀಲರ ವೃತ್ತಿಪರ ಸೇವೆಯನ್ನು ಒದಗಿಸಲಾಯಿತು ಇದು ಪ್ರಕ್ರಿಯೆಯ ವೆಚ್ಚವನ್ನು ಕಡಿಮೆಗೊಳಿಸಿತು ಆದ್ದರಿಂದ ಒಮ್ಮೆ ಅವರು ಕಾನೂನುಬದ್ಧವಾದ ದಾಖಲೆಯನ್ನು ಕಾನೂನುಬದ್ಧಗೊಳಿಸಿದ ಪ್ರಕ್ರಿಯೆಯನ್ನು ಹೊಂದಿದ್ದಾರೆ ಆದ್ದರಿಂದ ಇದು ನಿಜವಾಗಿ ನಿಮಗೆ ತಿಳಿದಿರಬಹುದು ನಿಯಂತ್ರಕ ಚೌಕಟ್ಟನ್ನು ಪ್ರಕ್ರಿಯೆಗೆ ತಂದಿತು ಇದರಿಂದ ಅದು ಸ್ವಲ್ಪ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಆದರೆ ರೈಲ್ವೆ ಕಂಪನಿಗೆ ಸೇರಿದ ಜಮೀನಿನಲ್ಲಿ ಮನೆಗಳಿರುವ ಕೆಲವು ಕುಟುಂಬಗಳೂ ಇದ್ದವು ಏಕೆಂದರೆ ನಿಮಗೆ ಕಂದಾಯ ಭೂಮಿ ಇದೆ ನಿಮಗೆ ರೈಲ್ವೆ ಭೂಮಿ ಇದೆ ಅಥವಾ ಕೆಲವು ಸಂದರ್ಭಗಳಲ್ಲಿ ಗಣಿಗಾರಿಕೆ ಅಧಿಕಾರಿಗಳ ಭೂಮಿ ಇದೆ ಆದರೆ ಇದರಲ್ಲಿ ರೈಲ್ವೆ ಭೂಮಿಯಲ್ಲಿ ವಾಸಿಸುವ ಜನರು ಅಥವಾ ಇತರ ಖಾಸಗಿ ವ್ಯಕ್ತಿಗಳಿಗೆ ಪ್ರಕರಣ ಇದೆ ಆದ್ದರಿಂದ ಮಾಲೀಕತ್ವದ ಕಾರಣಗಳಿಗಾಗಿ ಈ ಜನರನ್ನು ಯೋಜನೆಯಿಂದ ಹೊರಗಿಡಲಾಗಿದೆ ಆದ್ದರಿಂದ ಇದನ್ನು ಈ ರೀತಿ ಪರಿಗಣಿಸಲಾಗಿದೆ ಆದರೆ ನಿಸ್ಸಂಶಯವಾಗಿ ಒಬ್ಬರು ಅದನ್ನು ನಿಸ್ಸಂಶಯವಾಗಿ ನೋಡಬೇಕು ಇವುಗಳಿಗೆ ಏನಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆ ಏಕೆಂದರೆ ಅವರು ಯಾವ ರೀತಿಯ NGO ಬೆಂಬಲವನ್ನು ನೀಡುತ್ತಾರೆ ಏಕೆಂದರೆ ಮೂಲ ಅಧಿಕಾರಾವಧಿಯು ನಿಮಗೆ ತಿಳಿದಿರುವ ಫಲಾನುಭವಿಗಳ ಆಯ್ಕೆಯ ಮಾನದಂಡದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಮಾಡುತ್ತದೆ ಮತ್ತು ನಾನು ನಿಮಗೆ ಹೇಳಿದಂತೆ ಅದನ್ನು ಹೇಗೆ ಕಾರ್ಯಗತಗೊಳಿಸಲಾಗಿದೆ ಇದು ಸಮುದಾಯಗಳು ಒಟ್ಟಾಗಿ ಮನೆ ವಿನ್ಯಾಸವನ್ನು ಸಿದ್ಧಪಡಿಸಿದ ಸಹಭಾಗಿತ್ವ ವಿನ್ಯಾಸ ವಿಧಾನವಾಗಿದೆ ಆದ್ದರಿಂದ ಚಿಂತಕರ ಚಾವಡಿ ಪ್ರಕ್ರಿಯೆಯು ಕೆಳ ಹಂತದ ಸಂವಹನಗಳಿಗೆ ಹೋಗಿದೆ ಮತ್ತು ಅವರು ಮಾಡಿದ್ದು ನಿಜವಾದ ಪ್ರಮಾಣದ ತಿಳುವಳಿಕೆಯನ್ನು ಪಡೆಯುವುದು ಅವರು ನಿಮಗೆ ತಿಳಿದಿರುವ ಕೇವಲ ಎರಡು ಸಾಲುಗಳ ಬ್ಲಾಕ್ಗಳೊಂದಿಗೆ ಬಾಹ್ಯರೇಖೆಗಳ ಬಗ್ಗೆ ಮಾಡಿದ್ದಾರೆ ಇದು ನಿಮ್ಮ ಸ್ಥಳವಾಗಲಿದೆ ಆದ್ದರಿಂದ ನೀವು ಇದು ನಿಮ್ಮ ಕೊಠಡಿ ಮತ್ತು ಇದು ಜಗುಲಿಯಾಗಿದೆ ಇದು ನಿಮಗೆ ತಿಳಿದಿರುವ ಮತ್ತೊಂದು ಕೋಣೆಯಾಗಿದೆ ಆದ್ದರಿಂದ ಮೂಲಭೂತವಾಗಿ ಅವರು ಬ್ಲಾಕ್ನ ಈ ಎರಡು ಸಾಲುಗಳನ್ನು ಇಟ್ಟುಕೊಳ್ಳುವುದರೊಂದಿಗೆ ಒಂದು ಯೋಜನೆಯನ್ನು ಮಾಡಿದರು ಇದರಿಂದಾಗಿ ಅವರು ಒಂದು ಅಳತೆಯೊಂದಿಗೆ ನಿಜವಾದ ಜಾಗವನ್ನು ಅರ್ಥಮಾಡಿಕೊಳ್ಳುತ್ತಾರೆ ನಂತರ ಮನೆಯು ಗೇಬಲ್ಡ್ ಮೇಲ್ಛಾವಣಿಯನ್ನು ಹೊಂದಿರುವ ಘಟಕವನ್ನು ಒಳಗೊಂಡಿರುತ್ತದೆ ಮತ್ತು ಕಾಂಕ್ರೀಟ್ ಟೊಳ್ಳಾದ ಬ್ಲಾಕ್ಗಳಿಂದ ಮಾಡಿದ ಗೋಡೆಗಳನ್ನು ಅಡ್ಡಲಾಗಿ ಮತ್ತು ಲಂಬವಾಗಿ ಬಲಪಡಿಸಲಾಗಿದೆ ಆದ್ದರಿಂದ ಅಡ್ಡಲಾಗಿ ಮತ್ತು ಲಂಬವಾಗಿ ನಾವು ಭೂಕಂಪದ ಭೂಕಂಪನ ಕೋರ್ಸ್ ಅನ್ನು ಉಲ್ಲೇಖಿಸಬೇಕಾದಾಗ ಅದು ಲಂಬವಾದ ಬಲವರ್ಧನೆ ಮತ್ತು ಸಮತಲವಾದ ಬ್ಯಾಂಡ್ಗಳನ್ನು ಹೊಂದಲು ಶಿಫಾರಸು ಮಾಡುತ್ತದೆ ಸಿಲ್ ಬ್ಯಾಂಡ್ ಲಿಂಟೆಲ್ ಬ್ಯಾಂಡ್ ರೂಫ್ ಬ್ಯಾಂಡ್ ಮತ್ತು ಪ್ಲಿಂತ್ ಬೀಮ್ ಮತ್ತು ಡೈಗೊನಲ್ ಬ್ರೇಸಿಂಗ್ ಈ ಎಲ್ಲಾ ವಿಷಯಗಳನ್ನು ಅವರು ಭೂಕಂಪ ನಿರೋಧಕ ಭವಿಷ್ಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಮತ್ತು ನಾವು ತಿಳಿಸುವಂತೆ ಒಟ್ಟು ನೆಲದ ಪ್ರದೇಶವು ಸುಮಾರು 42 ಸ್ಕ್ವೇರ್ ಮೀಟರ್ ವಿಸ್ತೀರ್ಣವನ್ನು 2 ಮಲಗುವ ಕೋಣೆಗಳು 9 ಸ್ಕ್ವೇರ್ ಮೀಟರ್ ಎಂದು ವಿಂಗಡಿಸಲಾಗಿದೆ ಪ್ರತಿ ಮೀಟರ್ ಮತ್ತು 18 ಸ್ಕ್ವೇರ್ ಮೀಟರ್ನ ಸಾಮಾನ್ಯ ಪ್ರದೇಶ ಮತ್ತು 6 ಸ್ಕ್ವೇರ್ ಮೀಟರ್ನ ಮುಖಮಂಟಪ ಆಗಿದ ಆದ್ದರಿಂದ ನಾನು ನಿಮ್ಮೊಂದಿಗೆ ಚರ್ಚಿಸಿದಂತೆ 3 ಹಂತಗಳ ಮೊದಲ ಹಂತವು ಭಾಗಶಃ ನಿರ್ಮಾಣವಾಗಿದೆ ಆದ್ದರಿಂದ ಇಲ್ಲಿ ಈ ಮಧ್ಯಸ್ಥಗಾರರಾಗಿರುವ ಸಮುದಾಯಗಳು ಸಮುದಾಯಗಳು ಅವರು ಈ ಪ್ರಕ್ರಿಯೆಯಲ್ಲಿ ಕೆಲವು ರೀತಿಯ ಅನೌಪಚಾರಿಕ ಕೌಶಲ್ಯರಹಿತ ಕಾರ್ಮಿಕರನ್ನು ಮತ್ತು ಸ್ಥಳೀಯ ವಾಸ್ತುಶಿಲ್ಪಿಗಳನ್ನು ಒದಗಿಸಿದ್ದಾರೆ ಏಕೆಂದರೆ ಕೆಲವು ಸ್ಥಳೀಯ ವಾಸ್ತುಶಿಲ್ಪಿಗಳ ಗುಂಪಿಗೆ ಗುತ್ತಿಗೆದಾರರು ಮತ್ತು ನಿರ್ಮಾಣ ಮೇಲ್ವಿಚಾರಕರು 30 ಜನರ ಪ್ರತಿ ಗುಂಪಿಗೆ ನೇಮಿಸಿಕೊಂಡರು ಆದ್ದರಿಂದ ನೀವು ಒಬ್ಬ ಮೇಲ್ವಿಚಾರಕರನ್ನು ಹೊಂದಿದ್ದೀರಿ ಮತ್ತೊಬ್ಬ ಸಾಮಾಜಿಕ ಪ್ರವರ್ತಕನಿದ್ದು ಅವರು ಇಡೀ ಸಮುದಾಯದ ಮಟ್ಟವನ್ನು ನೋಡುತ್ತಿದ್ದಾರೆ ಮತ್ತು 50 ರಿಂದ 70 ಕುಟುಂಬಗಳಿಗೆ ಸಾಮಾಜಿಕ ಪ್ರವರ್ತಕರಲ್ಲಿ ಒಬ್ಬರನ್ನು ನೇಮಿಸಲಾಗಿದೆ ಆ ರೀತಿಯಲ್ಲಿ ಸ್ಪಷ್ಟವಾದ ಪಾರದರ್ಶಕತೆ ಇದೆ ಮತ್ತು ಒಂದು ಮನೆಯಿಂದ ಕುಟುಂಬಗಳ ಗುಂಪಿನಿಂದ ಸಮುದಾಯದ ಮಟ್ಟಕ್ಕೆ ಸಂವಹನದ ಹರಿವಿನ ಮಾದರಿಯು ಸ್ಪಷ್ಟವಾಗಿದೆ ಮತ್ತು ವಿವಿಧ ಸಣ್ಣ ಸಮುದಾಯಗಳಲ್ಲಿ ನಿಮಗೆ ತಿಳಿದಿದೆ ಆದ್ದರಿಂದ ಅವರು ಮಾಡಿದ್ದು ಆರಂಭಿಕ ಹಂತದಲ್ಲಿ ಅವರು ಕೋರ್ಸ್ಗೆ ಅನುಗುಣವಾಗಿ ಉತ್ಖನನ ಮತ್ತು ಅಡಿಪಾಯ ಹಾಕಿದರು ಭೂಕಂಪ ನಿರೋಧಕ ರಚನೆಯನ್ನು ನಿರ್ಮಿಸಲಾಗಿದೆ ಮತ್ತು ಮಲಗುವ ಕೋಣೆಗಳಲ್ಲಿ ಸುಮಾರು 1 7 ಮೀಟರ್ ಮತ್ತು ಉಳಿದ ಪ್ರದೇಶಗಳು 1 1 ಮೀಟರ್ ಎತ್ತರದ ಗೋಡೆಗಳನ್ನು ನಿರ್ಮಿಸಲಾಗಿದೆ ಆದ್ದರಿಂದ ಮೇಲ್ಛಾವಣಿಯನ್ನು ನಿರ್ಮಿಸಲಾಗಿದೆ ಮತ್ತು ಮುಚ್ಚಲಾಗಿದೆ ಸುಸಜ್ಜಿತವಾಗಿದೆ ಆದ್ದರಿಂದ ನೀವು ಲಂಬವಾದ ಬಲವರ್ಧನೆಯನ್ನು ನೋಡಬಹುದು ಮತ್ತು ಹಂತವು ಮೂಲಭೂತ ರಚನೆಯ ಮೇಲೆ ಸಣ್ಣ ಛಾವಣಿಯ ಗೋಡೆಗಳೊಂದಿಗೆ ಅರ್ಧ ಮುಗಿದ ಉತ್ಪನ್ನದೊಂದಿಗೆ ಪೂರ್ಣಗೊಳ್ಳುತ್ತದೆ ಕಿಟಕಿಗಳಿಲ್ಲ ಬಾಗಿಲುಗಳಿಲ್ಲ ಏನೂ ಇಲ್ಲ ನಂತರ ಎರಡನೇ ಹಂತದಲ್ಲಿ ಇಲ್ಲಿ ಮಾಲೀಕರಿಂದ ಪೂರ್ಣಗೊಂಡಿದೆ ಸಮುದಾಯಗಳು ಸಹ ಒದಗಿಸಿವೆ ಹಿಂದಿನ ಹಂತದಲ್ಲಿ ಈ ಕಾಂಕ್ರೀಟ್ ಬ್ಲಾಕ್ಗಳು ಸ್ಥಳೀಯವಾಗಿ ಲಭ್ಯವಿಲ್ಲದ ಕಾರಣ ವಸ್ತುಗಳನ್ನು ಒದಗಿಸಲಾಗಿದೆ ಆದ್ದರಿಂದ ಏಜೆನ್ಸಿಗಳು ಕಾಂಕ್ರೀಟ್ ಬ್ಲಾಕ್ಗಳನ್ನು ಒದಗಿಸಿವೆ ಆದರೆ ಇಲ್ಲಿ ಸಮುದಾಯಗಳು ಲಭ್ಯವಿರುವ ಸಂಪನ್ಮೂಲಗಳ ಪ್ರಕಾರ ಅವರ ಸಾಧ್ಯತೆಗಳ ಪ್ರಕಾರ ಅವರು ಅಭಿವೃದ್ಧಿಪಡಿಸಿದ ಬಾಗಿಲು ಮತ್ತು ಕಿಟಕಿಗಳನ್ನು ತಂದರು ಮತ್ತು ಇಲ್ಲಿ ಸಾಮಾಜಿಕ ಪ್ರವರ್ತಕರನ್ನು ಹೊರತುಪಡಿಸಿ ಮಾಸ್ಟರ್ ಬಿಲ್ಡರ್ಗಳು ಮಾಸ್ಟರ್ ಬಿಲ್ಡರ್ಗಳು ಮತ್ತು ಇಟ್ಟಿಗೆ ತಯಾರಕರು ಸಮುದಾಯಗಳಿಗೆ ತರಬೇತಿಯನ್ನು ನೀಡಿದ್ದಾರೆ ಇದರಿಂದ ನಿಮಗೆ ತಿಳಿದಿರುವಂತೆ ಅವರು ಮೂಲಭೂತ ನಿರ್ಮಾಣ ತಂತ್ರಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಏಕೆಂದರೆ ಅದು ನಾಳೆ ಅವರಿಗೆ ಸಹಾಯ ಮಾಡುತ್ತದೆ ಏನಾದರೂ ಸಂಭವಿಸಿದರೆ ಅವರು ಸ್ವತಃ ಮಾಡಬಹುದು ಮತ್ತು ಬಾಗಿಲುಗಳು ಮತ್ತು ಕಿಟಕಿಗಳ ಲಿಂಟಲ್ಗಳು ಮತ್ತು ಗೋಡೆಗಳ ಎಲ್ಲಾ ಪ್ಲ್ಯಾಸ್ಟರಿಂಗ್ ಮತ್ತು ಅದರ ಜಲನಿರೋಧಕ ಭಾಗದೊಂದಿಗೆ ಮುಗಿದಿದೆ ಹೊರಗಿನ ಗೋಡೆಗಳ ಮೇಲೆ ಒರಟು ಲೇಪನ ಮತ್ತು ಇಡೀ ಮನೆಗೆ ಅನ್ವಯಿಸುವ ಅಂತಿಮ ಕೆಲಸ ಮುಗಿದಿದೆ ಆದ್ದರಿಂದ ಇದು ಹಂತ 2 ಆಗಿದೆ ಆದರೆ ನಂತರ ನೀವು ಕೊಡುಗೆಗಳನ್ನು ನೋಡಿದರೆ ರೆಡ್ಕ್ರಾಸ್ ಸ್ಥಳೀಯವಾಗಿ ಲಭ್ಯವಿಲ್ಲದ ವಸ್ತುಗಳನ್ನು ಒದಗಿಸಿದೆ ಮತ್ತು ಅವರು ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಸಂಘಟಿಸಲು ಮತ್ತು ತಾಂತ್ರಿಕ ಬೆಂಬಲ ಮತ್ತು ಮೇಲ್ವಿಚಾರಣೆಯಲ್ಲಿ ಕೆಲವು ರೀತಿಯ ಕಾರ್ಯಾಗಾರಗಳನ್ನು ಸಹ ಒದಗಿಸಿದ್ದಾರೆ ಏಕೆಂದರೆ ಅವರು ಒದಗಿಸಬೇಕಾದ ಅಗತ್ಯವೂ ಇದೆ ಸಮುದಾಯಗಳಿಗೆ ತಾಂತ್ರಿಕ ಬೆಂಬಲ ಮತ್ತು ಸಮುದಾಯಕ್ಕೆ ಒಬ್ಬ ಮಾಸ್ಟರ್ ಬಿಲ್ಡರ್ ಆದ್ದರಿಂದ ಪ್ರತಿ ಸಮುದಾಯಕ್ಕೆ ಅವರು ಒಬ್ಬ ಮಾಸ್ಟರ್ ಬಿಲ್ಡರ್ ಅನ್ನು ನೀಡಿದ್ದಾರೆ ಪ್ರತಿ 20 ಮನೆಗಳಿಗೆ ಒಬ್ಬ ಇಟ್ಟಿಗೆಗಾರ ಮತ್ತು 11 ಸಮಾಜ ಪ್ರವರ್ತಕರು ಒಟ್ಟು 582 ಆದ್ದರಿಂದ ಕುಟುಂಬದಲ್ಲಿ ಅವರು ಜಲ್ಲಿ ಮರಳು ಮತ್ತು ಅಂತಹ ವಸ್ತುಗಳನ್ನು ಒದಗಿಸಿದ್ದಾರೆ ಮತ್ತು ಬಾಗಿಲು ಮತ್ತು ಕಿಟಕಿಗಳನ್ನು ಒದಗಿಸಿದ್ದಾರೆ ಮತ್ತು ನಂತರ ತರಬೇತಿ ಪಡೆದ ಕಾರ್ಮಿಕರನ್ನು ಸಹ ಅವರು ಒದಗಿಸಿದ್ದಾರೆ 3 ನೇ ಹಂತದಲ್ಲಿ ಅದರ ಸೇವೆ ಪೂರ್ಣಗೊಳಿಸುವಿಕೆ ನೀರು ಸರಬರಾಜು ಮತ್ತು ನೈರ್ಮಲ್ಯ ಹೀಗಾಗಿ ಇಲ್ಲಿ ಎರಡು ನಲ್ಲಿಗಳಿರುವ ಸಿಂಕ್ ಅಳವಡಿಸಿ ತ್ಯಾಜ್ಯ ನೀರು ತೆಗೆಯುವ ವ್ಯವಸ್ಥೆ ಮಲಮೂತ್ರ ವಿಲೇವಾರಿಗಾಗಿ ಪ್ರತಿ ಮನೆಗಳಲ್ಲಿ ಒಂದೊಂದು ವ್ಯವಸ್ಥೆ ಹಾಗೂ ಸಮುದಾಯದವರಿಗೆ ತರಬೇತಿ ನೀಡುವ ಕಾರ್ಯಾಗಾರಗಳನ್ನು ನಡೆಸಲಾಗಿದೆ ಇವುಗಳನ್ನು ಗುರುತಿಸುವುದು ಹೇಗೆ ಎಂಬುದು ಸಮುದಾಯದ ಅಗತ್ಯವಿದೆ ಏಕೆಂದರೆ ಸಮುದಾಯವು ಏನಾಗಿತ್ತು ಮತ್ತು ಅವರು ತಮ್ಮ ಅಗತ್ಯಗಳ ಬಗ್ಗೆ ಹೇಗೆ ಕಲಿಯುತ್ತಾರೆ ಮತ್ತು ಪ್ರಸ್ತುತ ಸಮುದಾಯದ ಪರಿಸ್ಥಿತಿಗಳನ್ನು ವಿಶ್ಲೇಷಿಸುತ್ತಾರೆ ಎಂಬುದನ್ನು ವಿವರಿಸಲು ಭಾಗವಹಿಸುವ ವಿಶ್ಲೇಷಣೆಯನ್ನು ಇಲ್ಲಿ ಅಳವಡಿಸಲಾಗಿದೆ ಆದ್ದರಿಂದ ಇದು ಸಮುದಾಯದ ವಿವರಣಾತ್ಮಕ ಆಮಿಷವಾಗಿದೆ ವಾಸ್ತವವಾಗಿ ಅವರ ಅಗತ್ಯತೆಗಳು ಮತ್ತು ಕಾರ್ಯಸಾಧ್ಯತೆಗಳ ಬಗ್ಗೆ ಗಮನಾರ್ಹವಾದ ತಿಳುವಳಿಕೆಯನ್ನು ನೀಡಿದೆ ಮತ್ತು ಈ ನಿರ್ಮಾಣದ ನಂತರವೂ ಜನರು ನಿರ್ದಿಷ್ಟ ತರಬೇತಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಏಕೆಂದರೆ ಈ ಸೇವಾ ಅಂಶವನ್ನು ಹೇಗೆ ನಿರ್ವಹಿಸುವುದು ತ್ಯಾಜ್ಯ ನೀರು ವಿಲೇವಾರಿ ಅಥವಾ ನೀರು ಸರಬರಾಜು ಅಂಶ ನೈರ್ಮಲ್ಯ ಅಂಶ ಅಥವಾ ತ್ಯಾಜ್ಯ ವಿಲೇವಾರಿ ಹೇಗೆ ನಿರ್ವಹಿಸುವುದು ಎಂಬುದನ್ನು ಅವರು ಅರ್ಥಮಾಡಿಕೊಳ್ಳಬೇಕು ಹೀಗಾಗಿ ಮನೆಯ ಸುತ್ತ ಮುತ್ತಲಿನ ನೀರು ಹರಿದು ಬರುವ ನೀರನ್ನು ತೆಗೆದು ಸ್ವಚ್ಛಗೊಳಿಸುವ ಬಗ್ಗೆ ತರಬೇತಿ ನೀಡಲಾಗಿದೆ ನೈಸರ್ಗಿಕ ತಡೆಗೋಡೆಗಳ ನಿರ್ಮಾಣ ಇಳಿಜಾರುಗಳನ್ನು ರಕ್ಷಿಸುವುದು ಮರಗಳನ್ನು ನೆಡುವುದು ಮತ್ತು ನಿಮಗೆ ತಿಳಿದಿರುವ ಮನೆಯನ್ನು ವಿಸ್ತರಿಸುವುದು ಸಮುದಾಯದೊಂದಿಗೆ ಕೆಲವು ರೀತಿಯ ಜಾಗೃತಿಯನ್ನು ಕಾರ್ಯಕ್ರಮ ಮಾಡಲಾಗಿದೆ ಮತ್ತು ಇದರೊಂದಿಗೆ ಶಾಲೆಗಳಂತಹ ವಿವಿಧ ಸಾರ್ವಜನಿಕ ಯೋಜನೆಗಳಿವೆ ಹೋಗರ್ ಡೆಲ್ ನಿನೋ ಶಾಲೆಯಂತೆ ದೈಹಿಕ ಮತ್ತು ಮಾನಸಿಕ ವಿಕಲಾಂಗರಿಗಾಗಿ ಮನೆಯ ಮೇಲೆ ನಿರ್ಮಿಸಲಾಗಿದೆ ಮತ್ತು 6 ಶೈಕ್ಷಣಿಕ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ ಇದು ಸಮುದಾಯದ ಅಗತ್ಯಗಳನ್ನು ಪೂರೈಸುತ್ತದೆ ಮತ್ತು ಟೈಮ್ಲೈನ್ನಲ್ಲಿ ನೋಡಿದಾಗ ನಾವು ಸುಮಾರು 500 ಅನ್ನು ಹೊಂದಿದ್ದೇವೆ ಮೇ ತಿಂಗಳಿನಿಂದ 2001 ರಿಂದ ಪ್ರಾರಂಭವಾಗುವ ಫಲಿತಾಂಶಗಳು ಏನೆಂದರೆ ಅದು ಯೋಜನೆ ಮತ್ತು ಯೋಜನೆಯ ಡಾಕ್ಯುಮೆಂಟ್ನ ಕರಡು ರಚನೆಯ ಬಗ್ಗೆ ಆದ್ದರಿಂದ ಇದು ಅಗತ್ಯಗಳನ್ನು ವಿಶ್ಲೇಷಿಸುವುದು ವಿವಿಧ ಏಜೆನ್ಸಿಗಳ ಸಹಕಾರದ ಸಂಯೋಜನೆ ಮತ್ತು ಅದರೊಂದಿಗೆ ಮುಂದುವರಿಯುವುದು ಹೇಗೆ ಮತ್ತು ನಂತರ ಆಗಸ್ಟ್ನಲ್ಲಿ ಪೈಲಟ್ಹೌಸ್ ನಿರ್ಮಿಸಲಾಗಿದೆ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ನಿಂದ ನಾವು ಸಾಮಾಜಿಕ ಪ್ರವರ್ತಕರನ್ನು ನೇಮಿಸಿಕೊಳ್ಳುವುದನ್ನು ನೋಡುತ್ತೇವೆ ಮತ್ತು ಟೆಂಡರ್ ದಾಖಲೆಗಳನ್ನು ನೀಡಲಾಯಿತು ಮತ್ತು ಯಶಸ್ವಿ ನಿರ್ಮಾಣ ಕಂಪನಿಗಳಿಗೆ ನಿರ್ಮಾಣದ ಅಂಶವನ್ನು ಮುಂದುವರಿಸಲು ನೀಡಲಾಯಿತು ಮತ್ತು ಇಲ್ಲಿಯೇ ನಾವು ಅಪೂರ್ಣ ರಚನೆಯ ಮೂಲ ಅಸ್ಥಿಪಂಜರದ ಬಗ್ಗೆ ಚರ್ಚಿಸಿದ್ದೇವೆ ಮನೆ ಮತ್ತು ಇಲ್ಲಿ ನಾವು ಎರಡನೇ ಹಂತದ ಬಗ್ಗೆ ಮಾತನಾಡಿದ್ದೇವೆ ಅಲ್ಲಿ ಸಮುದಾಯಗಳು ಮುಂದೆ ಬಂದಿವೆ ಮತ್ತು ಅವರು ಕೆಲವು ವಸ್ತುಗಳನ್ನು ಹಾಕಿದರು ಮತ್ತು ಅವರು ಕೆಲವು ವಸ್ತುಗಳನ್ನು ಖರೀದಿಸಲು ಒಟ್ಟಾಗಿ ಕೆಲವು ಹಣವನ್ನು ಸಂಗ್ರಹಿಸುತ್ತಾರೆ ಮತ್ತು ಇಲ್ಲಿಯೇ ಹಂತ ಎರಡು ಸಂಭವಿಸಿದೆ ಮತ್ತು ಹಂತ ಎರಡು ಅವರು ಪಡೆಯುವ ಹಂತದಲ್ಲಿದ್ದಾಗ ಕೊನೆಯ ಹಂತದಲ್ಲಿ ಅವರು ಸೇವಾ ಮೂಲಸೌಕರ್ಯವನ್ನೂ ನೋಡಿದರು ಆದ್ದರಿಂದ ನಿರಂತರ ಸಮುದಾಯದ ಒಳಗೊಳ್ಳುವಿಕೆ ಮತ್ತು ಭಾಗವಹಿಸುವಿಕೆಯ ಕಾರ್ಯಾಗಾರಗಳು ಈಗ ಫಲಿತಾಂಶಗಳೇನು ಎಂದು ನೀವು ನೋಡಬಹುದು ಸಮುದಾಯವು ಪ್ರತಿದಿನ ಬೆಳಿಗ್ಗೆ ತಂಡವು ಭೇಟಿಯಾಗುತ್ತಿದೆ ಮತ್ತು ಅವರ ವಸತಿ ಯೋಜನೆಯ ವಿವಿಧ ಅಂಶಗಳನ್ನು ಕಲಿಯುತ್ತಿದೆ ಮತ್ತು ಅದನ್ನು ಹೇಗೆ ಮುಂದುವರಿಸಬೇಕು ನೀವು ಕೆಲಸ ಮಾಡುವಾಗ ಅವರು ಕಲಿಯುವ ಧ್ಯೇಯವಾಕ್ಯದ ಮೇಲೆ ಕೆಲಸ ಮಾಡಿದರು ಮತ್ತು ಇಲ್ಲಿ ಮುಖ್ಯವಾದುದು ಒಂದು ವಿಷಯವೆಂದರೆ ಮುಖ್ಯ ಬಳಕೆದಾರರು ತಮ್ಮದೇ ಆದ ಚೇತರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಮತ್ತು ಈ ಪ್ರಗತಿಪರ ವಸತಿಗಳ ನೇರ ಪರಿಣಾಮಗಳೇನು 97 ಜನಸಂಖ್ಯೆಯನ್ನು ಆವರಿಸಿದೆ ಹೊಸ ಉದ್ಯೋಗವನ್ನು ಸೃಷ್ಟಿಸಲಾಗಿದೆ ಮತ್ತು ಜೀವನಮಟ್ಟವನ್ನು ಸುಧಾರಿಸಲಾಗಿದೆ ಸಾಮಾಜಿಕ ಜಾಲತಾಣಗಳನ್ನು ಬಲಪಡಿಸಲಾಗಿದೆ ಏಕೆಂದರೆ ಅವರು ಒಟ್ಟಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಮಹಿಳೆಯರ ಒಳಗೊಳ್ಳುವಿಕೆಯ ಸಾಂಸ್ಕೃತಿಕ ಪೂರ್ವಗ್ರಹ ಪೀಡಿತ ಕಲ್ಪನೆ ಮುರಿಯುತ್ತಾರೆ ಮಹಿಳೆ ಪ್ರಮುಖ ಆಸ್ತಿಯಾಗಿದಾಳೆ ಮತ್ತು ನಿರ್ಮಾಣದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಜನರು ಚೇತರಿಕೆ ಕಾರ್ಯಕ್ರಮದ ಭಾಗವಾಗಲು ಮುಂದೆ ಬಂದರು ಮತ್ತು L ಸಾಲ್ವಡಾರ್ ರೆಡ್ಕ್ರಾಸ್ ಸ್ಥಳೀಯ ರೆಡ್ಕ್ರಾಸ್ನ ಸಕ್ರಿಯ ಪಾತ್ರವಾಗಿದೆ ಮತ್ತು ಐದು ವರ್ಷಗಳ ನಂತರವೂ ಅವರು ತಮ್ಮ ತೋಟಗಳನ್ನು ಮನೆಯ ಬಟ್ಟೆಯನ್ನು ಹೇಗೆ ನಿರ್ವಹಿಸಲು ಸಮರ್ಥರಾಗಿದ್ದಾರೆಂದು ನಿಮಗೆ ತಿಳಿದಿದೆ ಎಂದು ಒಬ್ಬರು ನೋಡಬಹುದು ನಿರ್ಬಂಧಗಳೇನು ನಿಮಗೆ ಗೊತ್ತಾ ಪ್ರತಿಯೊಂದು ಯೋಜನೆಯು ಅದರ ಕುಸಿತಗಳನ್ನು ಹೊಂದಿರುತ್ತದೆ ಎರಡನೇ ಹಂತದಲ್ಲಿ ಆರ್ಥಿಕತೆಯನ್ನು ಹುಡುಕಲು ಸಮುದಾಯಗಳಿಗೆ ಕಷ್ಟವಾಗುತ್ತದೆ ಏಕೆಂದರೆ ಅವರು ಮಾಡುತ್ತಿರುವುದು ಕೆಲವು ಜನರು ಖರೀದಿಸಲು ಸಾಧ್ಯವಾಗದ ವಸ್ತುಗಳನ್ನು ಸಂಗ್ರಹಿಸಲು ಮತ್ತು ನಂತರ ಅವರು ಸಾಮೂಹಿಕವಾಗಿ ಎಲ್ಲೋ ಮಾಡಲು ಅಥವಾ ಕೆಲವು ನಿಧಿಗಳನ್ನು ಸಂಗ್ರಹಿಸಲು ತೋರಿಸುತ್ತದೆ ಮತ್ತು ಅದು ಯೋಜನೆಯ ನಿರ್ದಿಷ್ಟ ಗಡುವಿನ ಮೇಲೆ ಪರಿಣಾಮ ಬೀರುತ್ತದೆಯೇ ಮತ್ತು ನಾವು ಅಧಿಕಾರಾವಧಿ ಮತ್ತು ಮಾಲೀಕತ್ವದ ಬಗ್ಗೆ ಚರ್ಚಿಸಿದ ಇನ್ನೊಂದು ವಿಷಯವೆಂದರೆ ಭೂ ಮಾಲೀಕತ್ವದ ಬಗ್ಗೆ ಕಾನೂನು ಕಾರ್ಯವಿಧಾನಗಳು ಸ್ವಲ್ಪ ಸಮಯ ತೆಗೆದುಕೊಂಡವು ಮತ್ತು ಅಧ್ಯಯನವು ಸಮುದಾಯದಿಂದ ಸಕ್ರಿಯವಾಗಿ ಭಾಗವಹಿಸುವಿಕೆಯು ಕಾರ್ಯಸಾಧ್ಯವಾದ ಪರ್ಯಾಯವಾಗಿದೆ ಎಂದು ತೀರ್ಮಾನಿಸಿದೆ ಏಕೆಂದರೆ ಈ ಕೋರ್ಸ್ನಲ್ಲಿನ ಅನೇಕ ಸಂದರ್ಭಗಳಲ್ಲಿ ಅದು ಹೆಚ್ಚು ಹೊಂದಿಕೊಳ್ಳುತ್ತದೆ ನಾವು ಅಧ್ಯಯನ ಮಾಡುತ್ತಿರುವ ಭಾಗವಹಿಸುವಿಕೆ ಭಾಗವಹಿಸುವಿಕೆ ಮತ್ತು ಭಾಗವಹಿಸುವಿಕೆ ಕುಟುಂಬಗಳು ತಮ್ಮ ಆರ್ಥಿಕ ಜವಾಬ್ದಾರಿಗಳನ್ನು ಪೂರೈಸಲು ಸಮರ್ಥರಾಗಿದ್ದಾರೆ ಮತ್ತು ಅವರು ಭಾರೀ ಕೊಡುಗೆಯನ್ನು ನೀಡುವ ನಿರೀಕ್ಷೆಯಿರುವುದರಿಂದ ಅವರು ತಮ್ಮನ್ನು ತಾವು ಸಂಘಟಿಸುತ್ತಿದ್ದಾರೆ ಮತ್ತು ದೇಶ ಸಂಸ್ಕೃತಿ ಮತ್ತು ಅದರ ಜೀವನದ ಬಗ್ಗೆ ವ್ಯಾಪಕವಾದ ಜ್ಞಾನವು ಅತ್ಯುನ್ನತವಾಗಿದೆ ಆದ್ದರಿಂದ ಒಬ್ಬರು ಸ್ಥಳೀಯ ಸಮುದಾಯಗಳೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ ಟ್ರಸ್ಟ್ ಅನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಅದರ ಒಂದು ಭಾಗವನ್ನು ಮಾತ್ರ ಅಭಿವೃದ್ಧಿಪಡಿಸಲಾಗಿದೆ ಉಳಿದ ಭಾಗದಲ್ಲಿ ಬಳಕೆದಾರರು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಯೋಜನೆಯನ್ನು ಕೈಗೊಳ್ಳಲು ತೆಗೆದುಕೊಂಡ ಸಮಯವನ್ನು ಉತ್ತಮಗೊಳಿಸುವುದು ಹೇಗೆ ಕುಟುಂಬಗಳು ಹೇಗೆ ಹವ್ಯಾಸಿ ಮಟ್ಟದ ಮೇಲ್ವಿಚಾರಣೆಯನ್ನು ಹೊಂದಿವೆ ಎಂಬುದಕ್ಕೆ ಕೆಲವು ನಿರ್ಬಂಧಗಳಿವೆ ನಿಮಗೆ ಗೊತ್ತಾ ಅವರು ಕಟ್ಟಡದ ಹಿನ್ನೆಲೆಯಿಂದ ನಿರ್ಮಿಸದಿರಬಹುದು ಸಾಮಾಜಿಕ ಪ್ರವರ್ತಕರ ಪಾತ್ರವು ನಿರ್ಣಾಯಕ ಪ್ರಾಮುಖ್ಯತೆಯಾಗಿದೆ ಏಕೆಂದರೆ ಅವರು ಸಮುದಾಯ ಮತ್ತು ರೆಡ್ಕ್ರಾಸ್ ನಡುವೆ ನಂಬಿಕೆಯನ್ನು ಬೆಳೆಸಿಕೊಂಡರು ಸಾಮಾಜಿಕ ಮತ್ತು ತಾಂತ್ರಿಕವಾಗಿ ಸ್ಥಳೀಯ ಜನರಿಗೆ ತರಬೇತಿ ನೀಡಿದರು ಅವರಿಗೆ ಕೆಲವು ರೀತಿಯ ಉದ್ಯೋಗದ ವ್ಯಾಪ್ತಿಯನ್ನು ನೀಡಿದರೆ ಅವರು ಮೇಸನ್ಗಳಾಗಿ ಕೆಲಸ ಮಾಡಬಹುದು ಅವರು ನುರಿತ ವ್ಯಕ್ತಿಗಳಾಗಿ ಕೆಲಸ ಮಾಡಬಹುದು ಆದ್ದರಿಂದ ಇವುಗಳು El ಸಾಲ್ವಡಾರ್ ಪ್ರಕರಣದಿಂದ ಕೆಲವು ತಿಳುವಳಿಕೆಗಳಾಗಿವೆ ಮತ್ತು ಕೋಲ್ಡ್ ಕೋರ್ ಕಟ್ಟಡದ ವಿಧಾನದಿಂದ ಪ್ರಗತಿಶೀಲ ವಸತಿ ವಿಧಾನಕ್ಕೆ ಸ್ವಲ್ಪ ಮುಂದೂಡಲಾಗಿದೆ ಮತ್ತು ಸಮುದಾಯಗಳು ಅದರ ಪ್ರಕ್ರಿಯೆಯಲ್ಲಿ ಹೇಗೆ ತೊಡಗಿಸಿಕೊಂಡಿವೆ ಎಂದು ನೋಡಬಹುದು ಇದು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು